ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 44 ಮತ್ತು ನಾವು ಲೀನಿಯರ್ ರೂಪಾಂತರಗಳ ಬಗ್ಗೆ ಮಾತನಾಡುತ್ತೇವೆ ನಿರ್ದಿಷ್ಟವಾಗಿ ನಾವು ಈ ರೇಖೀಯ ರೂಪಾಂತರಗಳ ಶ್ರೇಣಿ ಮತ್ತು ಶೂನ್ಯತೆಯ ಪ್ರಮೇಯದ ಬಗ್ಗೆ ಮತ್ತು ರೇಖೀಯ ರೂಪಾಂತರಗಳ ಕರ್ನಲ್ ಮತ್ತು ಚಿತ್ರದ ಬಗ್ಗೆಯೂ ಮಾತನಾಡುತ್ತೇವೆ ಲೀನಿಯರ್ ಮ್ಯಾಪಿಂಗ್ ಅಥವಾ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ನೊಂದಿಗೆ ಆರಂಭಿಸೋಣ ಆದ್ದರಿಂದ ಇಲ್ಲಿ ನಾವು ಈ ಎರಡು ವೆಕ್ಟರ್ ಸ್ಥಳಗಳ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ X ಮತ್ತು Y ಎರಡು ವೆಕ್ಟರ್ ಸ್ಪೇಸ್ಗಳು ಮತ್ತು ಮ್ಯಾಪಿಂಗ್ F X → Y ಅನ್ನು ಈ ಕೆಳಗಿನ ಎರಡು ಷರತ್ತುಗಳನ್ನು ಪೂರೈಸಿದರೆ ರೇಖೀಯ ರೂಪಾಂತರ ಅಥವಾ ರೇಖೀಯ ಮ್ಯಾಪಿಂಗ್ ಎಂದು ಕರೆಯಲಾಗುತ್ತದೆ ಹಾಗಾದರೆ ಈ ಷರತ್ತುಗಳು ಯಾವುವು ಈ ವೆಕ್ಟರ್ ಸ್ಪೇಸ್ X ನಿಂದ ಯಾವುದೇ ಎರಡು ವೆಕ್ಟರ್ಗಳಿಗೆ u ಮತ್ತು v ನಾವು ಈ ರೂಪಾಂತರವನ್ನು ಅನ್ವಯಿಸಿದರೆ ಈ ಎರಡು ಷರತ್ತುಗಳಲ್ಲಿ ಇದು ಒಂದು ಷರತ್ತು ಇದು ಇದೊಂದು ರೇಖೀಯ ರೂಪಾಂತರ ಎಂದು ಹೇಳಲು ಅಗತ್ಯವಾಗಿದೆ ನೈಜ ಸಂಖ್ಯೆಗಳ ಸಮೂಹದಿಂದ ಇಲ್ಲಿ ಯಾವುದೇ ಸ್ಕೇಲಾರ್ k ಗೆ ಎರಡನೆಯದು ಮತ್ತು ವೆಕ್ಟರ್ ಯಾವುದೇ ವೆಕ್ಟರ್ u ∈ X ಈ F ಕೂಡ ಈ k ಸ್ಕೇಲಾರ್ ಗುಣಾಕಾರದ F ಅನ್ನು ಈ k ಗೆ u ಗೆ ತೃಪ್ತಿಪಡಿಸಬೇಕು ಆದ್ದರಿಂದ ರೇಖೀಯತೆಗೆ ಅಗತ್ಯವಿರುವ ಈ ಎರಡು ಷರತ್ತುಗಳನ್ನು ನಾವು ಹೊಂದಿದ್ದೇವೆ ಒಂದು ಇದು ಮತ್ತು ಎರಡನೇ ಷರತ್ತು ಎಂದರೆ ಈ ನಕ್ಷೆಯು ಅನ್ನು ಕೂಡ ಪೂರೈಸುತ್ತದೆ ಇಲ್ಲಿ 2 ಟೀಕೆಗಳು ಒಂದು ಮೇಲೆ ನೀಡಲಾದ 2 ಷರತ್ತುಗಳು ಆದ್ದರಿಂದ ನಾವು ಈಗ ಚರ್ಚಿಸಿದ ಈ 2 ಷರತ್ತುಗಳು ಈ ಎ ಮತ್ತು

ಮತ್ತು ಈ ಎರಡು ಷರತ್ತುಗಳನ್ನು ಒಂದಾಗಿ ಸಂಯೋಜಿಸಬಹುದು ಮತ್ತು ಕೆಳಗಿನಂತೆ ಆದ್ದರಿಂದ ಇಲ್ಲಿ ನಾವು ಮೂಲಭೂತವಾಗಿ ಎರಡನ್ನು ಸಂಯೋಜಿಸುತ್ತಿದ್ದೇವೆ ಆದ್ದರಿಂದ ಈ u plus v ಸೇರ್ಪಡೆಯೊಂದಿಗೆ ಇದು ಒಂದು ಆಗಿದ್ದು ಅದು ಈಗಾಗಲೇ ಇಲ್ಲಿ ಗೆ ಸಮನಾಗಿರಬೇಕು ಆದ್ದರಿಂದ ಉದಾಹರಣೆಗೆ ಮೊದಲ ಹಂತದಲ್ಲಿ ನಾವು ಇದನ್ನು ಮತ್ತು ನಂತರ ಈ ಎಂದು ಭಾವಿಸುತ್ತೇವೆ ಇದು ನಿಖರವಾಗಿ ಷರತ್ತು ಸಂಖ್ಯೆ 1 ಮತ್ತು ಷರತ್ತು ಸಂಖ್ಯೆ 2 ಗೆ ಸಮನಾಗಿರಬೇಕು ಎಂದು ನೀಡುತ್ತದೆ ಎರಡೂ ಷರತ್ತುಗಳನ್ನು ತೃಪ್ತಿಪಡಿಸಲಾಗಿದೆ ಒಮ್ಮೆ ಈ ಷರತ್ತು ಇಲ್ಲಿ ಮತ್ತು ನಾವು ಗೆ ಸಮವಾಗಿದ್ದರೆ ನಾವು ಅನ್ವಯಿಸುತ್ತೇವೆ ನಂತರ ನಾವು ನೀಡಿದ ರೂಪಾಂತರವನ್ನು ರೇಖೀಯ ರೂಪಾಂತರ ಎಂದು ಕರೆಯಬಹುದು ಮತ್ತೊಮ್ಮೆ ಗಮನಿಸಿ ಗಾಗಿ ಉದಾಹರಣೆಗೆ ಎರಡನೇ ಸ್ಥಿತಿಯಲ್ಲಿ ನಾವು ಅನ್ನು ಹಾಕಿದರೆ ಅದು ನಮಗೆ F ಅನ್ನು ನೀಡುತ್ತದೆ ಆದ್ದರಿಂದ 0 u ವೆಕ್ಟರ್ ಜಾಗದ ಪ್ರಾಪರ್ಟಿ ಯಾಗಿದ್ದು ಅದು 0 ವೆಕ್ಟರ್ ಆಗಿರಬೇಕು ಆದ್ದರಿಂದ ಇಲ್ಲಿ ಮತ್ತೊಮ್ಮೆ ನಾವು ಈ 0 ಅನ್ನು ಈ ಗೆ ಹೊಂದಿದ್ದೇವೆ ಆದ್ದರಿಂದ ನಾವು ಈ 0 ಅನ್ನು F ಗೆ ಗುಣಿಸಿದಾಗ F ಈ ವೆಕ್ಟರ್ ಸ್ಪೇಸ್ X ನಲ್ಲಿ ಒಂದು ಅಂಶವಾಗಿದೆ ಮತ್ತು ಮತ್ತೆ ಈ 0 ಈ ಅಂಶಕ್ಕೆ F 0 ಅಂಶವನ್ನು ನೀಡಬೇಕು ಆದ್ದರಿಂದ ಇಲ್ಲಿ ನಾವು ಈ F 0 ಅನ್ನು 0 ಗೆ ಸಮನಾಗಿರಬೇಕು Y ಆದ್ದರಿಂದ ಈ Y ಯಲ್ಲಿ 0 ವೆಕ್ಟರ್ ಅನ್ನು ಮತ್ತೊಮ್ಮೆ ನೀಡಬೇಕು ಆದ್ದರಿಂದ ಇಲ್ಲಿ F 0 ಆದ್ದರಿಂದ ಅಂದರೆ ಪ್ರತಿ ರೇಖೀಯ ನಕ್ಷೆಯು ಈ ಡೊಮೇನ್ X ನಿಂದ 0 ವೆಕ್ಟರ್ ಅನ್ನು ಈ ಶ್ರೇಣಿಯ Y ಯಲ್ಲಿ 0 ವೆಕ್ಟರ್ಗೆ ತೆಗೆದುಕೊಳ್ಳುತ್ತದೆ ಇದು ವೆಕ್ಟರ್ ಸ್ಥಳಗಳನ್ನು ನಾವು ಬೇಗನೆ ಹುಡುಕಬಹುದಾದ ಇನ್ನೊಂದು ಪ್ರಮುಖ ಆಸ್ತಿಯಾಗಿದೆ ಅಂದರೆ ಈ ಆದ್ದರಿಂದ 0 ವೆಕ್ಟರ್ ಸ್ಪೇಸ್ Y ನಲ್ಲಿ 0 ವೆಕ್ಟರ್ ಗೆ ಮ್ಯಾಪ್ ಮಾಡಬೇಕು ನಾವು ಈ ರೇಖೀಯ ನಕ್ಷೆಗಳನ್ನು ನೋಡುವ ಕೆಲವು ಉದಾಹರಣೆಗಳ ಮೂಲಕ ಹೋಗುತ್ತೇವೆ ಆದ್ದರಿಂದ ಮೊದಲು ಇಲ್ಲಿ F ಆನ್ನು ಇಲ್ಲಿ ರೇಖೀಯ ನಕ್ಷೆ F x y z x y 0 ಆದ್ದರಿಂದ ಇಲ್ಲಿ ಈ x y z ನಿಂದ ಸೂಚಿಸಲ್ಪಡುವ ಈ ನ ಪ್ರತಿಯೊಂದು ಅಂಶ ಮತ್ತು ಇದು x y 0 ಗೆ ಮ್ಯಾಪ್ ಮಾಡುತ್ತದೆ ಆದ್ದರಿಂದ ಇದು ಆ ಕ್ಷಣದ x y z ಈ xy ಪ್ಲೈನ್ಗೆ ಒಂದು ಪ್ರಕ್ಷೇಪಣವಾಗಿದೆ ಆದ್ದರಿಂದ ಈ ನಕ್ಷೆಯು ರೇಖೀಯ ನಕ್ಷೆಯಾಗಲಿ ಅಥವಾ ಇಲ್ಲದಿರಲಿ ನಾವು ಇದನ್ನು ಪರಿಶೀಲಿಸಬಹುದು ಆದ್ದರಿಂದ ನಾವು ಈ ರಿಂದ ಎರಡು ಅಂಶಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ರ 2 ಸದಸ್ಯರು ಒಂದು u a b c ಮತ್ತು ಇನ್ನೊಂದು ನಾವು ಈ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಈಗ ಮೊದಲ ಪ್ರಾಪರ್ಟಿಯ ಈ ಎರಡು ಗುಣಗಳೆಂದರೆ ನಾವು F uv ಅನ್ನು ಅನ್ವಯಿಸಿದಾಗ ಅವರು ನಮಗೆ F F ನೀಡಬೇಕು ಮತ್ತು ನಾವು ಇಲ್ಲಿ ಪರಿಶೀಲಿಸುತ್ತೇವೆ

ಈ ರೇಖೀಯತೆಯ ಮೊದಲ ಷರತ್ತು ತೃಪ್ತಿಗೊಂಡಿದೆ ಮತ್ತು ಈಗ ನಾವು ಎರಡನೆಯದನ್ನು ಪರಿಶೀಲಿಸುತ್ತೇವೆ ಅದು ಈ ಸಂದರ್ಭದಲ್ಲಿ k ಯಾವುದೇ ಸ್ಕೇಲಾರ್ ಸಂಖ್ಯೆಗೆ ನಾವು ಇದನ್ನು ಪರಿಗಣಿಸುತ್ತೇವೆ ಇಲ್ಲಿ ಎರಡೂ ಷರತ್ತುಗಳು ಮತ್ತು ಆದ್ದರಿಂದ ತೃಪ್ತಿ ಹೊಂದಿದ ರೇಖೀಯ ನಕ್ಷೆಯ ಎರಡೂ ಗುಣಲಕ್ಷಣಗಳು ತೃಪ್ತಿಗೊಂಡಿವೆ ಮತ್ತು ಆದ್ದರಿಂದ ಇಲ್ಲಿ ನೀಡಲಾದ ನಕ್ಷೆಯು ಪಾಯಿಂಟ್ x y z x y 0 ಗೆ ಮ್ಯಾಪ್ ಮಾಡುತ್ತದೆ ಇದು ಪ್ರೊಜೆಕ್ಷನ್ ನಕ್ಷೆ ಮತ್ತು ಅದು ನಾವು ಇಲ್ಲಿ ಸರಿ ಎಂದು ಸಾಬೀತುಪಡಿಸಿರುವ ರೇಖೀಯ ನಕ್ಷೆ ಇನ್ನೊಂದು ಉದಾಹರಣೆ ನಾವು ಈ ಕಾರ್ಯವನ್ನು ತೆಗೆದುಕೊಳ್ಳುತ್ತೇವೆ ಅನ್ನು ವ್ಯಾಖ್ಯಾನಿಸಲಾಗಿದೆ ನಕ್ಷೆಯನ್ನು ಎಂದು ವ್ಯಾಖ್ಯಾನಿಸಲಾಗಿದೆ ಈಗ ಇದು ರೇಖೀಯವೇ ಎಂಬ ಪ್ರಶ್ನೆ ನಕ್ಷೆ ಅಥವಾ ಇದು ರೇಖೀಯ ನಕ್ಷೆ ಅಲ್ಲವೇ ಮತ್ತು ಇದು ಇಲ್ಲಿಂದ ಸ್ಪಷ್ಟವಾಗುತ್ತದೆ ಏಕೆಂದರೆ ರೇಖೀಯ ನಕ್ಷೆಯ ಒಂದು ಗುಣವೆಂದರೆ ಅದು ಯಾವಾಗಲೂ 0 ರಿಂದ 0 ಗೆ ಮ್ಯಾಪ್ ಮಾಡುತ್ತದೆ ಮತ್ತು ನಾವು ಇಲ್ಲಿ ನಲ್ಲಿ ನಮ್ಮ 0 ಅಂಶವು ಏನೂ ಇಲ್ಲ 00 ಅದು ನಲ್ಲಿರುವ ಅಂಶವಾಗಿದೆ ಈ F 00 ಅಂಶ 00 ಅಂಶಕ್ಕೆ ಇದು ರೇಖೀಯ ನಕ್ಷೆಯಾಗಿದ್ದರೆ ಅದು ಈ ರೇಖೀಯ ನಕ್ಷೆಯ ಅಗತ್ಯ ಸ್ಥಿತಿಯಾಗಿದೆ ಆದರೆ ನಾವು ಈ F00 ಅನ್ನು ಅನ್ವಯಿಸಿದಾಗ ನಾವು ಇಲ್ಲಿ ಏನು ಗಮನಿಸಿದ್ದೇವೆ ನಾವು ಏನು ಪಡೆಯುತ್ತಿದ್ದೇವೆ ನಾವು ಪಡೆಯುತ್ತಿದ್ದೇವೆ 12 ಈ ರೀತಿಯಲ್ಲಿ ಇದು ರೇಖೀಯ ನಕ್ಷೆಯಾಗಿರಲು ಸಾಧ್ಯವಿಲ್ಲ ಏಕೆಂದರೆ ಇದು 00 ಅಂಶಕ್ಕೆ 00 ಅಂಶಕ್ಕೆ ಮ್ಯಾಪಿಂಗ್ ಆಗಿಲ್ಲ ಆದರೆ ಇದು 00 ಅಂಶಕ್ಕೆ 12 ಅಂಶಕ್ಕೆ ಮ್ಯಾಪಿಂಗ್ ಆಗಿದ್ದು ಅದು ರೇಖೀಯವಾಗಿರಲು ಸಾಧ್ಯವಿಲ್ಲ ನಕ್ಷೆ ಆದ್ದರಿಂದ ನಾವು ಯಾವುದೇ m × n ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಳ್ಳುವ ಕಾರಣದಿಂದಾಗಿ ಈ ಮ್ಯಾಟ್ರಿಕ್ಸ್ ಕೂಡ ರೇಖೀಯ ನಕ್ಷೆಗಳಂತೆಯೇ ಇರುವುದನ್ನು ನಾವು ನೋಡಬಹುದು ಮತ್ತು A ಎಂಬುದು ಈ to X m ಗೆ ಪರಿವರ್ತನೆಯಾಗಿ ಈ ನಿಯಮದಿಂದ ಇಲ್ಲಿ A ಯನ್ನು ಗುಣಿಸಿದರೆ ಇದಕ್ಕೆ x x ಈ Rn ನಿಂದ ಒಂದು ಅಂಶವಾಗಿದೆ ನಂತರ ನಾವು ನಲ್ಲಿ ಅಂಶವನ್ನು ಪಡೆಯುತ್ತೇವೆ ಇಲ್ಲಿ A ಎಂಬುದು ಈ ನಿಂದ ಗೆ ನಕ್ಷೆಯಂತಿದೆ ಏಕೆಂದರೆ ಇಲ್ಲಿ ಈ ವ್ಯಾಖ್ಯಾನದಿಂದ ಕೊಡಲಿಯಿಂದ ತೆಗೆದುಕೊಳ್ಳಲಾಗುತ್ತಿದೆ ಆದ್ದರಿಂದ ನಮ್ಮ ಕಾರ್ಯವು ಕೊಡಲಿಯಂತೆ ಆದ್ದರಿಂದ ಈ y Ax ಈ ನಿಂದ ಮ್ಯಾಪಿಂಗ್ ಮಾಡುತ್ತಿದೆ ಆದ್ದರಿಂದ ಈ A m × n ಮ್ಯಾಟ್ರಿಕ್ಸ್ ಆಗಿದ್ದರೆ ಅದು ನ ಒಂದು ಅಂಶಕ್ಕೆ ಎಂಬ ಅಂಶವನ್ನು ಮ್ಯಾಪ್ ಮಾಡುತ್ತದೆ ಮತ್ತು ಇದನ್ನು ಸುಲಭವಾಗಿ ನೋಡಬಹುದು ಏಕೆಂದರೆ ನಾವು ಇಲ್ಲಿ A ಪರಿಗಣಿಸಿದರೆ ಅದು ಈ m × n ನ ಒಂದು ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ಇದು ಮತ್ತು ಮತ್ತು ಹಾಗೆ ಮತ್ತು ನಂತರ ಈ m th ಸಾಲು ಆದ್ದರಿಂದ ಮತ್ತು ಕೊನೆಯ ಅಂಶದಲ್ಲಿ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ A ಎಂಬುದು ಈ m × n ನ ಆದೇಶದ ಮ್ಯಾಟ್ರಿಕ್ಸ್ ಮತ್ತು ನಾವು ಈ ಕೊಡಲಿಯನ್ನು ಪರಿಗಣಿಸಿದರೆ ಅಂದರೆ ಈ A ಇಲ್ಲಿ ಈಗ ಈ x ನಿಂದ ಗುಣಿಸಲ್ಪಡುತ್ತದೆ ಆದ್ದರಿಂದ ಮತ್ತು ನಿಂದ ಅಂದರೆ n ಘಟಕಗಳನ್ನು ಹೊಂದಿದೆ ಆದ್ದರಿಂದ ಮತ್ತು ಈಗ ನಾವು ಈ ಗುಣಾಕಾರವನ್ನು ಚರ್ಚಿಸಿದರೆ ಏನಾಗುತ್ತದೆ ಈ ಸಾಲನ್ನು ಈ ಕಾಲಮ್ಗೆ ಗುಣಿಸಲಾಗುವುದು ನಾವು ಈ m ಸಾಲುಗಳನ್ನು ಪಡೆಯುತ್ತೇವೆ ಆದ್ದರಿಂದ ಇದು mth ಸಾಲು ಇದು ಮೊದಲ ಸಾಲು ಆದ್ದರಿಂದ ಇಲ್ಲಿ ಉತ್ಪನ್ನವಾಗಿ ನಾವು ಈ ನಿಂದ ವೆಕ್ಟರ್ ಅನ್ನು ಪಡೆಯುತ್ತೇವೆ ಏಕೆಂದರೆ ಇದು m ಘಟಕವನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ಈ ವೆಕ್ಟರ್ ಗೆ ಸೇರಿರುತ್ತದೆ ಆದ್ದರಿಂದ ನಾವು m ಕ್ರಾಸ್ n ಆರ್ಡರ್ನ ಮ್ಯಾಟ್ರಿಕ್ಸ್ ಅನ್ನು ಹೊಂದಿರುವಾಗ ಮತ್ತು ನಾವು ನಿಂದ ವೆಕ್ಟರ್ ಅನ್ನು ಗುಣಿಸಿದರೆ ಈ ಈ ಜಾಗದಲ್ಲಿ ವೆಕ್ಟರ್ ಆಗಿರುತ್ತದೆ ಈ m × n ನ ಆದೇಶದ ಎಲ್ಲಾ ಮೆಟ್ರಿಕ್ಗಳು ನಾವು ರೇಖೀಯ ನಕ್ಷೆಯಂತೆ ಯೋಚಿಸಬಹುದು ರೇಖೀಯ ನಕ್ಷೆ ಏಕೆ ಏಕೆಂದರೆ ಅಂತಹ ಮ್ಯಾಟ್ರಿಸ್ಗಳ ಉತ್ತಮ ಗುಣಲಕ್ಷಣಗಳು ಆದ್ದರಿಂದ ಮೊದಲು ನಾವು ನೋಡಿದ್ದು ಈ ಏನೂ ಅಲ್ಲ ಆದರೆ ಇದು ಮ್ಯಾಪಿಂಗ್ ಆಗಿದ್ದು ಈ ಅಂಶವು ಈ x R n ನಿಂದ ಬಂದ ಅಂಶವಾಗಿದೆ ಮತ್ತು ಇದು ನಲ್ಲಿ ಈ y ನಲ್ಲಿ ಒಂದು ಅಂಶವನ್ನು ನಮಗೆ ನೀಡುತ್ತಿದೆ ಇದು ನಿಂದ ಗೆ ಸ್ಪಷ್ಟವಾಗಿದೆ ಮತ್ತು ಈ ರೇಖೀಯ ಪ್ರಾಪರ್ಟಿ ನಾವು ಈ ಅನ್ನು ಅನ್ವಯಿಸಿದಾಗ ಅವು ಎರಡು ಗುಣಗಳಾಗಿವೆ ಆದ್ದರಿಂದ u ಮತ್ತು v ಇವುಗಳು ಈ ನ ಅಂಶಗಳಾಗಿವೆ ಆದ್ದರಿಂದ ನಾವು ಅನ್ನು ಅನ್ವಯಿಸಿದಾಗ ನಮಗೆ ಏನು ಸಿಗುತ್ತದೆ ಇದು ಮ್ಯಾಟ್ರಿಕ್ಸ್ನ ಸ್ವಂತ ಪ್ರಾಪರ್ಟಿ ಆದ್ದರಿಂದ AuAv ಮತ್ತು ಅದನ್ನೇ ನಾವು ರೇಖೀಯ ನಕ್ಷೆಗಾಗಿ ಹುಡುಕುತ್ತಿದ್ದೆವು ಇದು ರೇಖೀಯ ನಕ್ಷೆಗೆ ತೃಪ್ತಿಪಡಿಸಬೇಕಾದ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಮತ್ತು ಎರಡನೆಯದು ಆದ್ದರಿಂದ λ Au ಗೆ ಸಮನಾಗಿರಬೇಕು ಮತ್ತು ಅದು ನಮಗೆ ಬೇಕಾದಲ್ಲಿ ಸುಲಭವಾಗಿ ಪರಿಶೀಲಿಸಬಹುದಾದ ಮ್ಯಾಟ್ರಿಕ್ಸ್ನ ಇನ್ನೊಂದು ಪ್ರಾಪರ್ಟಿಯಾಗಿದೆ ಎರಡೂ ಗುಣಲಕ್ಷಣಗಳ ರೇಖೀಯ ಮ್ಯಾಪಿಂಗ್ m × n ಆದೇಶದ ಮ್ಯಾಟ್ರಿಕ್ಸ್ ಅನ್ನು ಪೂರೈಸುತ್ತದೆ ಆದ್ದರಿಂದ ಪ್ರತಿ m × n ಮ್ಯಾಟ್ರಿಕ್ಸ್ ನಕ್ಷೆಗಳು ಮತ್ತು ನಕ್ಷೆಗಳು ಮತ್ತು ಈ ಮ್ಯಾಟ್ರಿಕ್ಗಳ ನಮೂದುಗಳು ನೈಜ ಮತ್ತು ನಂತರ ಅದು ನಕ್ಷೆಗಳಿಂದ ಎಂಬ ಅಂಶವನ್ನು ಅಂಶಕ್ಕೆ ಅನುಸರಿಸುತ್ತದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಮತ್ತಷ್ಟು ಅನ್ವೇಷಿಸುವ ಇನ್ನೊಂದು ಪ್ರಮುಖ ಅಂಶವಾಗಿದೆ ಉದಾಹರಣೆಗಾಗಿ ಇಲ್ಲಿ ನಾವು ಈ ಅನ್ನು ನೋಡುತ್ತೇವೆ ಮತ್ತು ಈ ಮೂಲಕ F s t ಸಂಬಂಧವನ್ನು ನೀಡಿದ್ದೇವೆ ಆದ್ದರಿಂದ ಈ F ಒಂದು ರೇಖೀಯ ನಕ್ಷೆ ಮತ್ತು ನಾವು ಅದನ್ನು ಪರಿಶೀಲಿಸಬೇಕು ಮತ್ತು ನಾವು ಪರಿಶೀಲಿಸುವ ಒಂದು ಮಾರ್ಗವೆಂದರೆ ನಾವು ಎರಡು ಅಂಶಗಳನ್ನು ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಈ ನಮಗೆ ನೀಡುತ್ತದೆಯೇ ಎಂದು ನೋಡಿ ಮತ್ತು ಎರಡನೇ ಷರತ್ತು ಎಫ್ ಆದ್ದರಿಂದ ನಾವು ಈ 2 ಪರಿಸ್ಥಿತಿಗಳನ್ನು ಪ್ರತ್ಯೇಕವಾಗಿ ಈ ನಕ್ಷೆಯಲ್ಲಿ ಪರಿಶೀಲಿಸಬಹುದು ಈ ಎಂದು ನಾವು ಇಲ್ಲಿ ನೋಡುವ ಇನ್ನೊಂದು ಸಾಧ್ಯತೆ ಮತ್ತು ಈಗ ನಾವು ಮ್ಯಾಟ್ರಿಕ್ಸ್ನ ಗುಣಗಳನ್ನು ನೆನಪಿಸಿಕೊಂಡರೆ ನಾವು ಇದನ್ನು ಮ್ಯಾಟ್ರಿಕ್ಸ್ ವೆಕ್ಟರ್ ಗುಣಾಕಾರ ರೂಪದಲ್ಲಿ ಹಾಕಬಹುದು ಏಕೆಂದರೆ ಇಲ್ಲಿ ಈ ಕಾಲಮ್ಗೆ ರು ಗುಣಿಸಲಾಗಿದೆ t ಇಲ್ಲಿ ಈ ಕಾಲಮ್ಗೆ ಗುಣಿಸಲಾಗಿದೆ ಮತ್ತು ಅದು ನಿಖರವಾಗಿ ಮ್ಯಾಟ್ರಿಕ್ಸ್ ವೆಕ್ಟರ್ ಗುಣಾಕಾರದ ಗುಣವಾಗಿದೆ ಆದ್ದರಿಂದ ನಾವು ಈ ಎರಡು ಕಾಲಮ್ಗಳನ್ನು ಮ್ಯಾಟ್ರಿಕ್ಸ್ನ ಮೊದಲ ಮತ್ತು ಎರಡನೇ ಕಾಲಮ್ಗಳಾಗಿ ಇರಿಸಿದರೆ ಮತ್ತು ನಂತರ ಈ ಕಾಲಮ್ ವೆಕ್ಟರ್ ಅನ್ನು ಮತ್ತೆ ಅಲ್ಲಿಗೆ ಹಾಕಿದರೆ ಈ ಗುಣಾಕಾರವು ಈ ವೆಕ್ಟರ್ ಜೊತೆಗೆ ಈ ವೆಕ್ಟರ್ ಜೊತೆಗೆ t ಪಟ್ಟು ನಿಖರವಾಗಿ ನೀಡುತ್ತದೆ ಇದರರ್ಥ ನಾವು ಈ ಮ್ಯಾಟ್ರಿಕ್ಸ್ ಎಂದು ಬರೆಯಬಹುದು ಇದರ ಕಾಲಮ್ಗಳು ಈ ವೆಕ್ಟರ್ಗಳನ್ನು ನೀಡಲಾಗಿದೆ 2 ಮೈನಸ್ 1 4 ಮತ್ತು 3 5 ಮೈನಸ್ 3 ಮತ್ತು ಇದನ್ನು ನಾವು ಮತ್ತೆ ಕಾಲಮ್ ವೆಕ್ಟರ್ ಆಗಿ ಹಾಕಬಹುದು ನಾವು ಇಲ್ಲಿ ಈ ಉತ್ಪನ್ನವನ್ನು ನೋಡಿದಾಗ ಇದು ನಿಖರವಾಗಿ ನಂತರ ನಾವು ಈ ಮ್ಯಾಟ್ರಿಕ್ಸ್ ರೇಖೀಯ ನಕ್ಷೆ ಎಂದು ನೋಡಿದ್ದೇವೆ ನಾವು ಬೇರೆ ಯಾವುದನ್ನೂ ಪರಿಶೀಲಿಸಬೇಕಾಗಿಲ್ಲ ಏಕೆಂದರೆ ನಾವು ಇದನ್ನು ಮ್ಯಾಟ್ರಿಕ್ಸ್ನಂತೆ ಬರೆಯಬಹುದು ಮತ್ತು ಆದ್ದರಿಂದ ಇದು ರೇಖೀಯ ನಕ್ಷೆಗಳಾಗಿರಬೇಕು ಆದ್ದರಿಂದ ಈ ಮೂಲಭೂತ ವ್ಯುತ್ಪನ್ನವಿಲ್ಲದೆ ಇದು ರೇಖೀಯ ನಕ್ಷೆ ಎಂದು ತೋರಿಸಲು ನಾವು ಈ ರೀತಿ ತೆಗೆದುಕೊಂಡಿದ್ದೇವೆ ಇದನ್ನು ನಾವು ಮ್ಯಾಟ್ರಿಕ್ಸ್ ನಕ್ಷೆಯಾಗಿ ಪ್ರತಿನಿಧಿಸಬಹುದು ಮತ್ತು ಆದ್ದರಿಂದ ಈ F ಒಂದು ರೇಖೀಯ ನಕ್ಷೆಯಾಗಿದೆ ಏಕೆಂದರೆ ನಾವು ಮ್ಯಾಟ್ರಿಕ್ಸ್ ಮತ್ತು ಮ್ಯಾಟ್ರಿಕ್ಸ್ಗಳಲ್ಲಿ ಬರೆದಿದ್ದೇವೆ ರೇಖೀಯ ನಕ್ಷೆಯಾಗಿದೆ ಇಲ್ಲಿ ಚರ್ಚಿಸಬೇಕಾದ ಇನ್ನೊಂದು ಅಂಶವನ್ನು ಕರ್ನಲ್ ಮತ್ತು ರೇಖೀಯ ಮ್ಯಾಪಿಂಗ್ನ ಚಿತ್ರ ಎಂದು ಕರೆಯಲಾಗುತ್ತದೆ ಮತ್ತು ಇದು ಅನ್ನು ಮತ್ತೊಮ್ಮೆ ರೇಖೀಯ ನಕ್ಷೆಯನ್ನಾಗಿ ಮಾಡಿ ಅದು X ನಿಂದ ಎಲಿಮೆಂಟ್ಸ್ ಅನ್ನು Y ನಲ್ಲಿರುವ ಅಂಶಗಳಿಗೆ ಮ್ಯಾಪ್ ಮಾಡುತ್ತದೆ ಮತ್ತು ಕರ್ನಲ್ F ಅನ್ನು Ker ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇದು ಇಲ್ಲಿ ಕರ್ನಲ್ ಆಗಿದೆ ಆದ್ದರಿಂದ ನಮ್ಮಲ್ಲಿ ಈ ವೆಕ್ಟರ್ ಸ್ಪೇಸ್ X ಇದೆ ಈ ವೆಕ್ಟರ್ ಸ್ಪೇಸ್ Y ಇದೆ ಮತ್ತು ಕರ್ನಲ್ ಎಂದರೇನು ನಾವು ಈ ಎಲ್ಲ ಅಂಶಗಳನ್ನು ಇಲ್ಲಿ X ನಲ್ಲಿ ಸಂಗ್ರಹಿಸುತ್ತೇವೆ ಮತ್ತು Y ಯಲ್ಲಿ ಈ 0 ಅಂಶಕ್ಕೆ ಮ್ಯಾಪ್ ಮಾಡಿದರೆ ಈ ಸೆಟ್ ಅನ್ನು ಈ ಮ್ಯಾಪಿಂಗ್ F ನ ಕರ್ನಲ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು F ನ ಕರ್ನಲ್ನ ವ್ಯಾಖ್ಯಾನವಾಗಿದೆ Y ನಲ್ಲಿರುವ 0 ಅಂಶಕ್ಕೆ ಮ್ಯಾಪ್ ಮಾಡುವ X ನಲ್ಲಿರುವ ಎಲ್ಲಾ ಅಂಶಗಳು ನೈಸರ್ಗಿಕವಾಗಿ 0 ಅಂಶವು ಇರಬೇಕು ಏಕೆಂದರೆ ರೇಖೀಯ ನಕ್ಷೆಗಾಗಿ 0 ಅನ್ನು 0 ಗೆ ಮ್ಯಾಪ್ ಮಾಡಬೇಕು ಆದ್ದರಿಂದ ಈ ಕರ್ನಲ್ನಲ್ಲಿ ಖಂಡಿತವಾಗಿಯೂ 0 ಇರುತ್ತದೆ ಆದರೆ ಇಲ್ಲಿ ಈ ಕರ್ನಲ್ನಲ್ಲಿ 0 ಅಂಶಗಳಿಗಿಂತ ಅನೇಕ ಇತರ ಅಂಶಗಳು ಇರಬಹುದು ಇಲ್ಲಿ ಇನ್ನೊಂದು ಚಿತ್ರವಿದೆ Im ಆದ್ದರಿಂದ ನಾವು ನಿಖರವಾಗಿ ನಾವು ಇಲ್ಲಿ ಪರಿಗಣಿಸಿದ ಚಿತ್ರವನ್ನು ಸಾಮಾನ್ಯವಾಗಿ ಚರ್ಚಿಸುತ್ತೇವೆ ಆದ್ದರಿಂದ ಈ X ನಿಂದ ಕೆಲವು ಅಂಶಗಳ ನಕ್ಷೆಯಾಗಿರುವ y ನ ಎಲ್ಲಾ ಅಂಶಗಳನ್ನು ಮಾತ್ರ ನಾವು ಸಂಗ್ರಹಿಸುತ್ತೇವೆ ಈ 2 ವ್ಯಾಖ್ಯಾನಗಳೊಂದಿಗೆ Ker F ಮತ್ತು Im F ನಾವು ಈ ಸರಳ ಉದಾಹರಣೆಯನ್ನು F x y z ನೊಂದಿಗೆ ನೋಡೋಣ ಇದು ಮತ್ತೊಮ್ಮೆ ಅದರ ಪ್ರೊಜೆಕ್ಷನ್ ನಕ್ಷೆ ಆದ್ದರಿಂದ ಇಲ್ಲಿ ರಲ್ಲಿರುವ ಯಾವುದೇ ಅಂಶವು xy ಪ್ಲೇನ್ನಲ್ಲಿ x y 0 ಈ ಹಂತಕ್ಕೆ ಮ್ಯಾಪ್ ಮಾಡುತ್ತದೆ ಹಾಗಾದರೆ Im ಎಂದರೇನು ಚಿತ್ರ F ನಾವು ಯಲ್ಲಿರುವ ಎಲ್ಲಾ ಅಂಶಗಳನ್ನು ಹುಡುಕುತ್ತಿರುವುದು ಇದರ ಪೂರ್ವಭಾವಿ ಚಿತ್ರವು X ನಲ್ಲಿ ಇದೆ ಅಂದರೆ ಎಲ್ಲಾ ಅಂಕಗಳು abc ರಲ್ಲಿ ಮೂರನೆಯ ಘಟಕವು 0 ಏಕೆಂದರೆ ಅವರು ಅಭ್ಯರ್ಥಿಗಳು Y ಯ ಮತ್ತು c 0 ಆಗಿದ್ದಕ್ಕೆ ಅನುಗುಣವಾದ ಅಂಶವು X ನಲ್ಲಿಯೂ ಇದೆ ಮತ್ತು ಅದು a ಮತ್ತು b ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಇಲ್ಲಿ ಈ ಮ್ಯಾಪಿಂಗ್ನ ಚಿತ್ರವು ಎಲ್ಲಾ ಬಿಂದುಗಳನ್ನು ಹೊರತುಪಡಿಸಿ ಬೇರೇನೂ ಅಲ್ಲ a b c ಇದರ ಮೂರನೇ ಘಟಕ 0 ಅಂದರೆ ಎಲ್ಲಾ ಅಂಕಗಳು a b 0 a ಮತ್ತು b ಗೆ ಇದು ಮತ್ತೆ ನಿಜವಾದ ಸಂಖ್ಯೆಗೆ ಸೇರಿದೆ ಇದು ಇಲ್ಲಿರುವ ಚಿತ್ರವಾಗಿದೆ ಮತ್ತು ಈ ಮೂರನೇ ಘಟಕವು 0 ಆಗಿರುವ ಎಲ್ಲ ಬಿಂದುಗಳನ್ನು ನಾವು ಇಲ್ಲಿ ಹೊಂದಿಸಿದಾಗ ಇದು xy ಸಮತಲವಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಈ ಮ್ಯಾಪಿಂಗ್ ಏನೂ ಅಲ್ಲ ಎಂದು ನಾವು ಈಗಾಗಲೇ ಚರ್ಚಿಸಿದ ಚಿತ್ರವು ಈ ನಲ್ಲಿನ ಪಾಯಿಂಟ್ ಅನ್ನು xy ವಿಮಾನಕ್ಕೆ ನಕ್ಷೆ ಮಾಡುತ್ತದೆ ಮತ್ತು ಅದು ನಿಖರವಾಗಿ ನಾವು ಮಾತನಾಡುತ್ತಿರುವ ಪ್ರೊಜೆಕ್ಷನ್ ಮ್ಯಾಪ್ ಆಗಿದೆ ಮತ್ತು ಆದ್ದರಿಂದ ಈ ಚಿತ್ರವು ಈ xy ಪ್ಲೇನ್ ಹೊರತು ಬೇರೇನಲ್ಲ ಏಕೆಂದರೆ ಇದು ಪಾಯಿಂಟ್ ಅನ್ನು xy ಪ್ಲೇನ್ ಗೆ ಮಾತ್ರ ಮ್ಯಾಪ್ ಮಾಡುತ್ತದೆ ಆದ್ದರಿಂದ ಚಿತ್ರವು xy ಸಮತಲದಲ್ಲಿದೆ ಕರ್ನಲ್ ಎಲ್ಲವು X ಯಿಂದ ಬಂದಿರುವ ಬಿಂದುಗಳು ಅವುಗಳ ನಕ್ಷೆ 0 ಅವು 0 ಗೆ ನಕ್ಷೆ ಮಾಡುತ್ತವೆ ಆದ್ದರಿಂದ ಈ ರೇಖೀಯ ನಕ್ಷೆಯ ವ್ಯಾಖ್ಯಾನದ ಪ್ರಕಾರ ಇಲ್ಲಿ ಯಾವುದೇ ಬಿಂದು x y z ಇದು x y 0 ಗೆ ಮ್ಯಾಪ್ ಮಾಡುತ್ತದೆ ಆದ್ದರಿಂದ ಮೂರನೆಯದನ್ನು 0 ಗೆ ಹೊಂದಿಸಲಾಗುವುದು ಆದ್ದರಿಂದ X ನಲ್ಲಿರುವ ಅಂಶಗಳ 0 ಅಂಶಗಳನ್ನು ಹೊಂದಿರುವ ಮ್ಯಾಪ್ ಅನ್ನು ಹೊಂದಿರುವ ಎಲ್ಲ ಅಂಶಗಳನ್ನು ನಾವು ಬಯಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ಒಂದು ಬಿಂದುವನ್ನು ತೆಗೆದುಕೊಂಡರೆ a b 0 ಆದ್ದರಿಂದ a b 0 ನಂತರ ಮತ್ತು ನಾವು ಅನ್ವಯಿಸಿದಾಗ ಆದ್ದರಿಂದ ಇಲ್ಲಿ ನಾವು ಈ ನಕ್ಷೆಯನ್ನು ಅನ್ವಯಿಸಿದರೆ ಅಥವಾ ನಾವು ಈ ಮೊದಲ 0 ಮತ್ತು ಎರಡನೇ ಘಟಕ 0 ಅನ್ನು ತೆಗೆದುಕೊಂಡ ಯಾವುದೇ ಅಂಶಕ್ಕೆ ಅನ್ವಯಿಸಿದರೆ ಇದು ಏನೂ ಆಗುವುದಿಲ್ಲ ಆದರೆ ಇದು 000 ಅಂಶವಾಗಿರುತ್ತದೆ ಆದ್ದರಿಂದ ಇದು ಇದರಲ್ಲಿ 0 ಅಂಶವಾಗಿದೆ x y 0 ನಾವು ಈ ನಲ್ಲಿ ಆ ಅಂಕಗಳನ್ನು ಹುಡುಕುತ್ತಿದ್ದೇವೆ ಏಕೆಂದರೆ ಅವುಗಳ ಅಂಶವು ಅವರ ಚಿತ್ರವು y ನಲ್ಲಿರುವ 0 ಅಂಶಕ್ಕಿಂತ ಹೆಚ್ಚೇನೂ ಅಲ್ಲ ಆದ್ದರಿಂದ ಇದು ಈ ಮ್ಯಾಪಿಂಗ್ನ ಕರ್ನಲ್ ಅನ್ನು ರೂಪಿಸುತ್ತದೆ ಮತ್ತು ಇದು ನಿಖರವಾಗಿ z ಅಕ್ಷವಾಗಿದೆ ಏಕೆಂದರೆ z ಅಕ್ಷದಲ್ಲಿ x 0 ಮತ್ತು y 0 ಆದ್ದರಿಂದ ಇಡೀ z ಅಕ್ಷವನ್ನು ಈ 0 ಅಂಶಕ್ಕೆ ರಲ್ಲಿ ಮ್ಯಾಪ್ ಮಾಡಲಾಗುತ್ತದೆ ಮತ್ತು ನಾವು ತೆಗೆದುಕೊಳ್ಳುವಾಗ z ಅಕ್ಷವು ಇಲ್ಲಿ ಸ್ವಾಭಾವಿಕವಾಗಿದೆ Z ಅಕ್ಷದ ಪ್ರಕ್ಷೇಪಣವು ಮೂಲವಲ್ಲದೆ ಬೇರೇನೂ ಅಲ್ಲ ಅಂದರೆ ರಲ್ಲಿ 0 ಅಂಶ ಆದ್ದರಿಂದ ಇಲ್ಲಿ ಚಿತ್ರವು xy ಪ್ಲೇನ್ ಮತ್ತು F ನ ಕರ್ನಲ್ Z ಆಕ್ಸಿಸ್ ಹೊರತುಪಡಿಸಿ ಏನೂ ಇಲ್ಲ ಏಕೆಂದರೆ ಸಂಪೂರ್ಣ Z ಅಕ್ಷವು ಈ ಮೂಲಕ್ಕೆ ಮ್ಯಾಪಿಂಗ್ ಮಾಡುತ್ತಿದೆ ಮತ್ತು ಚಿತ್ರವು ಇಲ್ಲಿ XY ಪ್ಲೇನ್ ನಲ್ಲಿರುವ ಎಲ್ಲಾ ಬಿಂದುಗಳು ಈ ಮ್ಯಾಪಿಂಗ್ ನ ಚಿತ್ರವಾಗಿದೆ ರೇಖೀಯ ಮ್ಯಾಪಿಂಗ್ ಎಂದು ಇಲ್ಲಿ ಒಂದು ಉತ್ತಮ ಪ್ರಮೇಯವಿದೆ ನಂತರ F ನ ಕರ್ನಲ್ ಆದ್ದರಿಂದ F ನ ಈ ಕರ್ನಲ್ ಮತ್ತು X ನ ಉಪಪ್ರದೇಶವಾಗಿದೆ ಮತ್ತು F ನ ಚಿತ್ರವು X ನ ಉಪಪ್ರದೇಶವಾಗಿದೆ ನಾವು ಇದನ್ನು ಔಪಚಾರಿಕವಾಗಿ ಇಲ್ಲಿ ಸಾಬೀತುಪಡಿಸಲು ಹೋಗುವುದಿಲ್ಲ ಆದರೆ ಕರ್ನಲ್ ಮತ್ತು ಈ ಚಿತ್ರದ ವ್ಯಾಖ್ಯಾನದ ಪ್ರಕಾರ ಇದು ತುಂಬಾ ಸರಳವಾಗಿದೆ ನಾವು ಒಂದು ಉಪಪ್ರದೇಶವನ್ನು ರೂಪಿಸುತ್ತೇವೆ ಎಂದು ನಾವು ಭಾವಿಸಬಹುದು ಏಕೆಂದರೆ ಕರ್ನಲ್ ಏನೂ ಇಲ್ಲ ಏಕೆಂದರೆ ಇಲ್ಲಿರುವ ಎಲ್ಲ ಅಂಶಗಳು 0 ಗೆ ಮ್ಯಾಪ್ ಆಗುತ್ತವೆ ಆದ್ದರಿಂದ ನಾವು ಮೂಲಭೂತವಾಗಿ ಉಪಪ್ರದೇಶದ ಹತ್ತಿರದ ಗುಣಲಕ್ಷಣಗಳನ್ನು ನೋಡಬೇಕು ಆದ್ದರಿಂದ ನಾವು ಯಾವುದೇ ಎರಡು ಅಂಶಗಳನ್ನು ತೆಗೆದುಕೊಂಡರೆ ಮತ್ತು ಅವು 0 ಕ್ಕೆ ಮ್ಯಾಪ್ ಮಾಡಿದರೆ ಅವುಗಳ ಮೊತ್ತವು 0 ಗೆ ಮ್ಯಾಪ್ ಆಗುತ್ತದೆ ಆದ್ದರಿಂದ ಮೊತ್ತವು ಕೂಡ ಇಲ್ಲಿ ಅದೇ ಕರ್ನಲ್ಗೆ ಸೇರಿರುತ್ತದೆ ಮತ್ತು ಅದೇ ರೀತಿ ನಾವು ಕೂಡ ಚಿತ್ರವನ್ನು ಪರಿಗಣಿಸಬಹುದು ನಿಖರವಾಗಿ ಅದೇ ಪರಿಗಣನೆ ಇಲ್ಲಿ ಮುಖ್ಯ ವಿಷಯವೆಂದರೆ ಈ ಕರ್ನಲ್ ಮತ್ತು ಚಿತ್ರವು ಉಪಪ್ರದೇಶವನ್ನು ರೂಪಿಸುತ್ತವೆ ಮತ್ತು ನಂತರ ಬಳಸಲ್ಪಡುವ ಇನ್ನೊಂದು ಉತ್ತಮ ಪ್ರಮೇಯವಿದೆ ಈ ಒಂದು ವೆಕ್ಟರ್ ಸ್ಪೇಸ್ X ಮತ್ತು ಈ F ಒಂದು ರೇಖೀಯ ನಕ್ಷೆ ಎಂದು ಭಾವಿಸೋಣ ನಂತರ ಈ ಪಾಯಿಂಟ್ಗಳ ಚಿತ್ರವು ಇಲ್ಲಿ ವೆಕ್ಟರ್ ಸ್ಪೇಸ್ X ನಂತರ ಈ ಕೂಡ ವಿಸ್ತರಿಸುತ್ತದೆ F ಚಿತ್ರವು ವ್ಯಾಪಿಸುತ್ತದೆ ಈ ಜಾಗದಿಂದ x ವೆಕ್ಟರ್ಗಳನ್ನು ತಿಳಿದಿದ್ದರೆ ಮತ್ತು ಈ ವೆಕ್ಟರ್ಗಳು ವೆಕ್ಟರ್ ಸ್ಪೇಸ್ ಅನ್ನು ವಿಸ್ತರಿಸುತ್ತವೆ ಎಂದು ನಮಗೆ ತಿಳಿದಿದ್ದರೆ ಅದು ಇಲ್ಲಿ ಬಹಳ ಒಳ್ಳೆಯ ಅಂಶವಾಗಿದೆ ಮತ್ತು ನಮಗೆ ಇಲ್ಲಿ ಮ್ಯಾಪಿಂಗ್ ತಿಳಿದಿದೆ F ನಂತರ ಈ ಅವರು ಕೇವಲ F ಚಿತ್ರವನ್ನು ವಿಸ್ತರಿಸುತ್ತಾರೆ ಮತ್ತು ಪುರಾವೆ ಕಲ್ಪನೆಯು ತುಂಬಾ ಸರಳವಾಗಿದೆ ಆದ್ದರಿಂದ ನಾವು ಈಗ ಚಿತ್ರ F ನಲ್ಲಿ ಒಂದು ಬಿಂದುವನ್ನು ತೆಗೆದುಕೊಂಡರೆ ಮತ್ತು X ಒಂದು ಅಸ್ತಿತ್ವದಲ್ಲಿದ್ದು ಏಕೆಂದರೆ ಇದು ಚಿತ್ರದಲ್ಲಿ ಒಂದು ಬಿಂದುವಾಗಿದೆ ಆದ್ದರಿಂದ ಈ ವೆಕ್ಟರ್ ಸ್ಪೇಸ್ X ನಲ್ಲಿ X ಇರಬೇಕು ಅಂದರೆ ಈ F x y ಗೆ ಸಮನಾಗಿರುತ್ತದೆ ನಂತರ ನಾವು ಈ x ಅನ್ನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಈ ವೆಕ್ಟರ್ ಸ್ಪೇಸ್ x ನ ಯಾವುದೇ ಅಂಶವನ್ನು ನ ರೇಖೀಯ ಸಂಯೋಜನೆಗಳಾಗಿ ಪ್ರತಿನಿಧಿಸಬಹುದು ಏಕೆಂದರೆ ಈ ವಾಹಕಗಳು ವೆಕ್ಟರ್ ಸ್ಪೇಸ್ ಅನ್ನು ವ್ಯಾಪಿಸಿವೆ X ಆದ್ದರಿಂದ ಇದನ್ನು ತೆಗೆದುಕೊಳ್ಳುವ ಮೂಲಕ ನಾವು ಈ x ಅನ್ನು ಪ್ರತಿನಿಧಿಸುತ್ತೇವೆ 's ಗಳು ಅಂದರೆ ಈ ಗಳ ರೇಖೀಯ ಸಂಯೋಜನೆ ಮತ್ತು ಈಗ ನಾವು ಈ ರೇಖೀಯ ನಕ್ಷೆ F ಅನ್ನು x ನಲ್ಲಿ ಅನ್ವಯಿಸುತ್ತೇವೆ ಅದು ನಮಗೆ ನೈಸರ್ಗಿಕವಾಗಿ y ಅಂಶವನ್ನು ನೀಡುತ್ತದೆ ಆದ್ದರಿಂದ ಈ F on x ಮತ್ತು ನಕ್ಷೆಯ ರೇಖೀಯತೆಯಿಂದಾಗಿ ನಾವು ಈ F ಅನ್ನು ಈ x i ಗಳ ಒಳಗೆ ತೆಗೆದುಕೊಳ್ಳಬಹುದು ಏಕೆಂದರೆ ಇವುಗಳು ರೇಖೀಯ ನಕ್ಷೆಯ ವ್ಯಾಖ್ಯಾನವಾಗಿದೆ ನಮ್ಮಲ್ಲಿ x ಆದ್ದರಿಂದ ಇದು ರೇಖೀಯತೆಯಿಂದಾಗಿ ಮತ್ತು ಈಗ ನಾವು ಈ y ಅಂಶವನ್ನು ಈ x F x m ನ ರೇಖೀಯ ಸಂಯೋಜನೆಯಾಗಿ ಬರೆದಿರುವಂತೆ ನೋಡುತ್ತೇವೆ ಮತ್ತು ಇದು ನಿಖರವಾಗಿ ವೆಕ್ಟರ್ ಸ್ಪೇಸ್ನಲ್ಲಿರುವ ಯಾವುದೇ ಅಂಶ y ಯನ್ನು ನಾವು ರೇಖೀಯ ಸಂಯೋಜನೆಯಾಗಿ ಬರೆಯಬಹುದು ಈ ವಾಹಕಗಳು 's ನ ಆದ್ದರಿಂದ ಈ ವಾಹಕಗಳು ಚಿತ್ರ F ಅನ್ನು ವ್ಯಾಪಿಸುತ್ತದೆ ಇಲ್ಲಿ ಮ್ಯಾಟ್ರಿಕ್ಸ್ ಮ್ಯಾಪಿಂಗ್ನ ಕರ್ನಲ್ ಮತ್ತು ಚಿತ್ರ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಕೂಡ ರೇಖೀಯ ನಕ್ಷೆಗಳು ಆದ್ದರಿಂದ ಈ 3 ಸಾಲುಗಳು ಮತ್ತು 4 ಕಾಲಮ್ಗಳ ಸರಳ ಉದಾಹರಣೆಯನ್ನು ನೀವು ಬೇಗನೆ ಪರಿಗಣಿಸಿದರೆ ಮತ್ತು ನಾವು ಇಲ್ಲಿ ಸಾಮಾನ್ಯ ಆಧಾರವನ್ನು ತೆಗೆದುಕೊಳ್ಳುತ್ತೇವೆ ಇವುಗಳು ನಿಂದ ನಾವು ಈಗಾಗಲೇ ಚರ್ಚಿಸಿದ ರ ಪ್ರಮಾಣಿತ ಆಧಾರವಾಗಿದೆ ಹಿಂದಿನ ಪ್ರಮೇಯದಂತೆ 4 A ನ ಚಿತ್ರವನ್ನು ವ್ಯಾಪಿಸುತ್ತದೆ ಎಂದು ನಮಗೆ ತಿಳಿದಿದೆ

ಇವುಗಳು ರಲ್ಲಿರುವ ವೆಕ್ಟರ್ಗಳಾಗಿವೆ ಇವುಗಳು ಚಿತ್ರದಲ್ಲಿ ವೆಕ್ಟರ್ಗಳಾಗಿವೆ ಮತ್ತು ಈ ವೆಕ್ಟರ್ಗಳು ಈ ವೆಕ್ಟರ್ಗಳು ಚಿತ್ರವನ್ನು ವ್ಯಾಪಿಸುತ್ತವೆ ಎಂದು ಹಿಂದಿನ ಪ್ರಮೇಯದಿಂದ ನಮಗೆ ತಿಳಿದಿದೆ ನಲ್ಲಿರುವ ಈ ಚಿತ್ರದ ನ ವ್ಯಾಪಕ ವೆಕ್ಟರ್ ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಈ A ನ ಚಿತ್ರ ಹಾಗಾದರೆ ಇವು ಯಾವುವು ಇವುಗಳು ನಿಖರವಾಗಿ ಇಲ್ಲಿ ಅಂಕಣಗಳಾಗಿವೆ ಈ ಕೊಟ್ಟಿರುವ ಮ್ಯಾಟ್ರಿಕ್ಸ್ನ ಕಾಲಮ್ಗಳು ಇವು ಆದ್ದರಿಂದ ಚಿತ್ರವು ಯಾವುದೂ ಅಲ್ಲ ಆದರೆ ಚಿತ್ರವು ಏನೂ ಅಲ್ಲ ಕಾಲಮ್ ಸ್ಪೇಸ್ ಕಾಲಮ್ ಸ್ಪೇಸ್ಗಳು ಈ ಕಾಲಮ್ಗಳ ಸ್ಪ್ಯಾನ್ ಆಗಿದ್ದು ನಾವು ಈಗಾಗಲೇ ಚರ್ಚಿಸಿದ ಕಾಲಮ್ ಸ್ಪೇಸ್ ಮತ್ತು ನಾವು ಗಮನಿಸಿದ ಚಿತ್ರವು ಈ ಕಾಲಮ್ಗಳ ಸ್ಪ್ಯಾನ್ ಹೊರತು ಬೇರೇನೂ ಅಲ್ಲ ಹೀಗಾಗಿ ಇಮ್ ನಿಖರವಾಗಿ A ಕಾಲಮ್ ಸ್ಪೇಸ್ ಆಗಿದೆ ಆದ್ದರಿಂದ ನಾವು ಇಲ್ಲಿ ಮ್ಯಾಟ್ರಿಕ್ಸ್ ಬಗ್ಗೆ ಮಾತನಾಡುವಾಗ ಕಾಲಮ್ ಸ್ಪೇಸ್ ಏನೂ ಇಲ್ಲ ಆದರೆ ಅವುಗಳು ಕಾಲಮ್ ಸ್ಪೇಸ್ ಅನ್ನು ವಿಸ್ತರಿಸುತ್ತವೆ ಆದರೆ Im ಹೊರತು ಬೇರೇನೂ ಅಲ್ಲ ಅಂತೆಯೇ ಕರ್ನಲ್ ಏಕೆಂದರೆ ಕರ್ನಲ್ ಇಲ್ಲಿ ಎಲ್ಲ ಬಿಂದುಗಳಾಗಿರುತ್ತದೆ ಇದರ ನಕ್ಷೆ 0 ಸೆ ಅಂದರೆ ನಾವು ಇಲ್ಲಿ ರಲ್ಲಿ ಎಲ್ಲಾ ಅಂಕಗಳನ್ನು x ಅನ್ನು ಹುಡುಕುತ್ತಿದ್ದೇವೆ ಮತ್ತು ರಲ್ಲಿ 0 ರ ನಕ್ಷೆ ಆದ್ದರಿಂದ ಅಂದರೆ ನಾವು ನಿಖರವಾಗಿ ಏನು ನೋಡುತ್ತಿದ್ದೇವೆ ನಾವು ಈ ಮ್ಯಾಟ್ರಿಕ್ಸ್ A ಯ ಶೂನ್ಯ ಜಾಗದ ಶೂನ್ಯ ಜಾಗವನ್ನು ಹುಡುಕುತ್ತಿದ್ದೇವೆ ಏಕೆಂದರೆ ಅದು ಶೂನ್ಯ ಜಾಗದ ವ್ಯಾಖ್ಯಾನವಾಗಿದೆ ಅಂದರೆ ನಾನು ಈ ವ್ಯವಸ್ಥೆಯ ಪರಿಹಾರವನ್ನು ಉಲ್ಲೇಖಿಸುತ್ತೇನೆ ಸಮೀಕರಣವು ನಮಗೆ ಶೂನ್ಯ ಜಾಗವನ್ನು ನೀಡುತ್ತದೆ ಆದ್ದರಿಂದ ಇಲ್ಲಿ ಕರ್ನಲ್ಗಳ ರೂಪದಲ್ಲಿ ಶೂನ್ಯ ಸ್ಥಳವು ಮ್ಯಾಟ್ರಿಕ್ಸ್ ಮ್ಯಾಪಿಂಗ್ನ ಕರ್ನಲ್ ಆಗಿರುವ ಶೂನ್ಯ ಜಾಗದಂತೆಯೇ ಇರುತ್ತದೆ ಕೊನೆಯದು ಇಲ್ಲಿ ಶ್ರೇಣಿ ಮತ್ತು ರೇಖೀಯ ನಕ್ಷೆಯ ಶೂನ್ಯತೆ ಆದ್ದರಿಂದ ನಾವು ಚಿತ್ರ A ಅನ್ನು ನೆನಪಿಸಿಕೊಂಡರೆ A ಯ ಕಾಲಮ್ ಸ್ಪೇಸ್ ಮತ್ತು ನಂತರ ನಾವು ಮ್ಯಾಟ್ರಿಕ್ಸ್ ಶ್ರೇಣಿಯನ್ನು ಚರ್ಚಿಸಿದಾಗ ಕಾಲಮ್ ಜಾಗದ ಆಯಾಮ ಆದ್ದರಿಂದ ಅದು ಅಂಕಣ ಜಾಗದ ಆಯಾಮವಾಗಿದ್ದು ಅದು ಅಲ್ಲಿ ಶ್ರೇಣಿಯಾಗಿತ್ತು ಇಲ್ಲಿ ರೇಖೀಯ ನಕ್ಷೆಯ ವಿಷಯದಲ್ಲಿ ರೇಖೀಯ ನಕ್ಷೆಯ ಶ್ರೇಣಿಯು F ನ ಚಿತ್ರದ ಆಯಾಮವಾಗಿರುತ್ತದೆ ಆದ್ದರಿಂದ F ನ ಚಿತ್ರವು ಶ್ರೇಣಿಯಾಗಿರುತ್ತದೆ ಆದ್ದರಿಂದ ಇದು ಶ್ರೇಣಿಯ ಸಾಮಾನ್ಯ ವ್ಯಾಖ್ಯಾನವಾಗಿದೆ ಇದು ಮ್ಯಾಟ್ರಿಕ್ಸ್ನ ಸಂದರ್ಭದಲ್ಲಿ ವಿಶೇಷ ಪ್ರಕರಣವಾಗಿದೆ ಮತ್ತು ನಾವು ಮ್ಯಾಟ್ರಿಕ್ಸ್ನ ಶ್ರೇಣಿಯ ಪರಿಕಲ್ಪನೆಯನ್ನು ಪ್ರತ್ಯೇಕವಾಗಿ ಚರ್ಚಿಸಿದ್ದೇವೆ ಆದ್ದರಿಂದ ಮ್ಯಾಟ್ರಿಕ್ಸ್ ಶ್ರೇಣಿಯು ಕಾಲಮ್ ಜಾಗದ ಆಯಾಮವಾಗಿತ್ತು ಆದರೆ ಇಲ್ಲಿ ನಾವು ಹೆಚ್ಚು ಸಾಮಾನ್ಯ ಪರಿಭಾಷೆಯನ್ನು ಹೊಂದಿದ್ದೇವೆ ಅದನ್ನು ಮ್ಯಾಪಿಂಗ್ F ನ ಚಿತ್ರ ಎಂದು ಕರೆಯಲಾಗುತ್ತದೆ ಈ ಕರ್ನಲ್ F ಚಿತ್ರದ ಆಯಾಮವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಅದೇ ರೀತಿ ಕರ್ನಲ್ A A ನ ಶೂನ್ಯ ಜಾಗವಾಗಿತ್ತು ಮತ್ತು ಇಲ್ಲಿ ಮತ್ತೊಮ್ಮೆ ನಾವು ಶೂನ್ಯ ಜಾಗದ ಆಯಾಮ ಎಂದು ಕರೆಯುವ ಈ ಶೂನ್ಯತೆಯನ್ನು ನಾವು ಈಗಾಗಲೇ ಚರ್ಚಿಸಿದ ಶೂನ್ಯತೆಯಾಗಿದೆ ಆದ್ದರಿಂದ ಶೂನ್ಯತೆಯು ಕರ್ನಲ್ನ ಆಯಾಮವಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಈ ಎರಡು ಮತ್ತೆ ನಾವು ಕರ್ನಲ್ ಬಗ್ಗೆ ಎರಡು ಹೆಚ್ಚು ವ್ಯಾಖ್ಯಾನಗಳನ್ನು ಹೊಂದಿದ್ದೇವೆ ಇದು ನಾವು ಮ್ಯಾಟ್ರಿಕ್ಸ್ಗಾಗಿ ಚರ್ಚಿಸಿದ ಶ್ರೇಣಿಯ ವ್ಯಾಖ್ಯಾನಕ್ಕಿಂತ ಹೆಚ್ಚು ಸಾಮಾನ್ಯವಾಗಿದೆ ಇಲ್ಲಿ F ಶ್ರೇಣಿಯು F ನ ಚಿತ್ರದ ಆಯಾಮವಾಗಿದೆ ಮತ್ತು ಶೂನ್ಯತೆಯು F ನ ಕರ್ನಲ್ನ ಆಯಾಮವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು X ಒಂದು ಸೀಮಿತ ಆಯಾಮದ ವೆಕ್ಟರ್ ಸ್ಪೇಸ್ ಆಗಿರಲಿ ಮತ್ತು ಈ F ಒಂದು ರೇಖೀಯ ನಕ್ಷೆಯಾಗಿರಲಿ ಎಂದು ಒಂದು ಪ್ರಮೇಯವಿದೆ ನಂತರ ಈ ಶ್ರೇಣಿ ಪ್ಲಸ್ ಶೂನ್ಯತೆಯು X ನ ಆಯಾಮಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಶ್ರೇಣಿಯ ಶೂನ್ಯತೆಯ ಪ್ರಮೇಯವನ್ನು ನಾವು ಮ್ಯಾಟ್ರಿಕ್ಸ್ಗಾಗಿ ಚರ್ಚಿಸಿದ್ದೇವೆ ಅಲ್ಲಿ ಶ್ರೇಣಿ ಮತ್ತು ಶೂನ್ಯತೆಯು ವೇರಿಯೇಬಲ್ಗಳ ಸಂಖ್ಯೆ n ಆಗಿದ್ದು ಈ ಸಂದರ್ಭದಲ್ಲಿ ಇಲ್ಲಿ ಗೆ ಆದ್ದರಿಂದ ನಿಖರವಾಗಿ ಈ ಡೊಮೇನ್ನ ಆಯಾಮವು ಇಲ್ಲಿ X ನ ಆಯಾಮವಾಗಿದೆ ಆದ್ದರಿಂದ ಇದು ನಾವು ಮೆಟ್ರಿಕ್ಸ್ಗಳಿಗಿಂತ ಹೆಚ್ಚು ಸಾಮಾನ್ಯ ಫಲಿತಾಂಶವಾಗಿದೆ ಇಲ್ಲಿ ತೀರ್ಮಾನಕ್ಕೆ ಬರುವುದು ಆದ್ದರಿಂದ ನಾವು ರೇಖೀಯ ನಕ್ಷೆಯನ್ನು ಚರ್ಚಿಸಿದ್ದೇವೆ ಮತ್ತು ರೇಖೀಯ ನಕ್ಷೆಯನ್ನು ಸಾಬೀತುಪಡಿಸಲು ನಾವು ಈ ಅನ್ನು ಅನ್ವಯಿಸಬೇಕು ನಕ್ಷೆ ಮತ್ತು ನಾವು ಈ ಮ್ಯಾಟ್ರಿಕ್ಸ್ ಕೂಡ ರೇಖೀಯ ನಕ್ಷೆ ಎಂದು ನೋಡಿದ್ದೇವೆ ಮತ್ತು ಮ್ಯಾಟ್ರಿಕ್ಸ್ m × n ಕ್ರಮದಲ್ಲಿದ್ದರೆ ಅವು ನಿಂದ ನ ಅಂಶಗಳನ್ನು ಮ್ಯಾಪ್ ಮಾಡುತ್ತವೆ ಮತ್ತು A ಯ ಈ ಚಿತ್ರವು A ಯ ಕಾಲಮ್ ಸ್ಪೇಸ್ ಮತ್ತು ಈ ಚಿತ್ರದ ಕರ್ನಲ್ ಈ ಮ್ಯಾಟ್ರಿಕ್ಸ್ ಈ ರೇಖೀಯ ಮ್ಯಾಪಿಂಗ್ A ಯ ಶೂನ್ಯ ಜಾಗವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಇವು ಇಲ್ಲಿ ಬಳಸಲಾದ ರೆಫೆರೆನ್ಸಸ್ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು